ಈಗ ನಾವು ಏನನ್ನು ಶುರುಮಾಡುವುದೆಂದರೆ ಇದನ್ನು ಒಳ್ಳೆಯ ಸ್ಥಿತಿಯಲ್ಲಿ ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೈನ್ ವಿಧಾನ ಎನ್ನುತ್ತಾರೆನಿಮ್ಮಲ್ಲಿ ಹಲವರು ಈ ಶಬ್ದವನ್ನು ಈ ಹಿಂದೆ ಕೇಳಿದ್ದೀರಿ ಸರಿಯೇ ನಿಜಸ್ಥಿತಿಯಲ್ಲಿಕಂಪ್ಯುಟೇಶನಲ್ ಎಲೆಕ್ಟ್ರೊಮ್ಯಾಗ್ನೆಟಿಕ್ಸ್ ನಲ್ಲಿ ಜನಪ್ರಿಯಗೊಂಡ ವಿಧಾನಗಳಲ್ಲಿ ಇದೊಂದಾಗಿದೆ ಸರಿಯೇ ಸೋಇದನ್ನೇ ನಾವು ಅಂದಾಜಿನಲ್ಲಿ ಮಾಡಲು ಹೊರಟಿದ್ದೇವೆ ನಮ್ಮನ್ನು ನಾವು ಹುರಿದುಂಬಿಸಿಕೊಳ್ಳೋಣ ಹಾಗು ಈ ಸಮಸ್ಯೆಯ ಬಗ್ಗೆ ಇತಿಹಾಸವನ್ನು ಬರೆಯೋಣ ಹಾಗು 2D ಫಾರ್ಮುಲೇಶನ್ ನ ಬಗ್ಗೆ ವ್ಯವಹರಿಸೋಣ ಹಾಗು ನಂತರ ಈ ವಿಧಾನದ ವಿವಿಧ ವಿಷಯಾಂಶನ್ಯುಮರಿಕಲ್ ಅನಾಲಿಸಿಸ್ ಅನ್ನು ನೋಡೋಣ ಸೋನಾವು ಈಗ ಪ್ರಸ್ತಾವನೆಯೊಂದಿಗೆ ಶುರುಮಾಡೋಣ ಸೋಹಿಂದಿನ ಹಾಗೆನಾವು ಅಂತೆಯೇ ಸ್ವಲ್ಪ ಬಗೆಯ ಸಂಪರ್ಕಗಳು ಹಾಗು ಇತಿಹಾಸದೊಂದಿಗೆ ಶುರುಮಾಡಲಿದ್ದೇವೆ ಸೋFDTD ಈ ಶಾರ್ಟ್ ಫಾರ್ಮ್ ಅನ್ನು ಕೊನೆಯವರೆಗೆ ಉಪಯೋಗಿಸಲಿದ್ದೇವೆಇದನ್ನು ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೈನ್ ಎನ್ನುತ್ತಾರೆ ಸರಿ ಸೋನಾವು ಇದನ್ನು ಫೈನೈಟ್ ಡಿಫರೆನ್ಸ್ ಟೈಮ್ ಎಂದು ಏಕೆ ಕರೆಯುತ್ತೇವೆ ಸೋಮೊದಲಿಗೆ ತುಂಬಾ ಜನರಲ್ ಆದ ಪಾಯಿಂಟ್ ಗಳನ್ನು ನೋಡೋಣ ಸೋಇದೊಂದು ಅತೀ ಸರಳವಾದ ಹಾಗು ಬಹುತೇಕ ನಾವೇನು ಹೇಳಬಹುದು ಅತೀ ಹೆಚ್ಚಾಗಿ ಉಪಯೋಗಿಸುವ ಕೇವಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ನ ಸಮಾಜದಲ್ಲಿ ಮಾತ್ರವಲ್ಲಇದಲ್ಲದೇ ಆಪ್ಟಿಕ್ಸ್ ನ ಸಮಾಜದಲ್ಲಿಯೂ ಈ ವಿಧಾನವನ್ನು ವ್ಯಾಪಕವಾಗಿ ಉಪಯೋಗಿಸುತ್ತಾರೆ ಸರಿ ಸೋನೀವು ಇದರ ನಿಜವಾದ ಫಾರ್ಮುಲೇಶನ್ ಯಾವಾಗ ಆಯಿತು ಎಂದು ಕೇಳುವುದಾದರೆ ಸರಿ ಸೋಒಂದು ಮಹಾಸಾಧನೆಯ ಪತ್ರ ಇತ್ತು ಇದನ್ನು 'ಯೀ' ಎಂಬ ವ್ಯಕ್ತಿ 1966 ರಲ್ಲಿ ಬರೆದಿದ್ದರು ಇದು ಇದರ ತಳಹದಿಯಾಗಿದೆ ಹಾಗು ವಾಸ್ತವದಲ್ಲಿ ನೀವು ಈ ವಿಧಾನವನ್ನು ನೋಡಿದಾಗ ಹಾಗು 'ಯೀ' ಅವರು ಫಾರ್ಮುಲೇಟ್ ಮಾಡಿರುವ ಪೇಪರ್ ನ ಬಗ್ಗೆ ನೀವು ಯೋಚಿಸುತ್ತೀರಿಓ ನಾನು ಇದನ್ನು ಮಾಡಬೇಕಾಗಿತ್ತುನಿಮಗೆ ಗೊತ್ತಿರುವ ಹಾಗೆ ಇದು ನಿಜವಾಗಿ ಅಷ್ಟು ಸರಳವಾಗಿದೆ ವಾಸ್ತವದಲ್ಲಿ FDTD ಯ ಕೇಂದ್ರೀಯ ಕಲ್ಪನೆಯನ್ನು ಈ ಒಂದು ಸ್ಲೈಡ್ ನಲ್ಲಿ ನಿಮಗೆ ಹೇಳಿಕೊಡಬಹುದು ಹಾಗು ಇದು ಅಷ್ಟೇ ಉಳಿದೆಲ್ಲವುಗಳು ಕೇವಲ ವಿವರಣೆಗಳು ಸರಿಯೇ ಸೋಅದಕ್ಕೆ ಬರುವ ಮುನ್ನ ನಾವು ಏನನ್ನು ನೋಡಿದ್ದೇವೆ ಸೋFDTD ಗೆ ಬರುವುದಕ್ಕಿಂತ ತುಂಬಾ ಮೊದಲು ನಾವು ಇಂಟಿಗ್ರಲ್ ಇಕ್ವೇಶನ್ ನ ವಿಧಾನಗಳನ್ನು ನೋಡಿದ್ದೇವೆ ಹಾಗು ನಂತರ ನಾವು FEM ವಿಧಾನದ ಕಡೆಗೆ ಗಮನ ಹರಿಸಿದೆವು ಸೋನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು ನಮಗೆ ಇನ್ನೂ ಬೇರೆ ವಿಧಾನಗಳು ಏಕೆ ಬೇಕು ಎಂದು ಇಂಟಿಗ್ರಲ್ ಇಕ್ವೇಶನ್ ನ ವಿಧಾನ ಹಾಗು ಫೈನೈಟ್ ಎಲಿಮೆಂಟ್ ವಿಧಾನದಲ್ಲಿ ನಾವು ಯಾವ ರೀತಿಯಲ್ಲಿ ಟೈಮ್ ನೊಂದಿಗೆ ವ್ಯವಹಾರ ನಡೆಸಿದೆವು ನಾವು ಟೈಮ್ ನೊಂದಿಗೆ ಡೀಲ್ ಮಾಡಿದ್ದೇವೆಯಾ ಸರಿ ಸೋಈ ವಿಧಾನಗಳಲ್ಲಿ ನಾವು ಏನನ್ನು ಊಹೆ ಮಾಡಿಕೊಂಡಿದ್ದೇವೆ e ಟು ದ j ಒಮೇಗಾ t ಸರಿಯೇ ಸೋನಾವು ಏನು ಹೇಳಬಹುದು ಎಂದರೆ ಫೀಲ್ಡ್ ನ ಹಾರ್ಮೋನಿಕ್ ಫಾರ್ಮ್ ಅನ್ನು ನಾವು ಊಹಿಸಿದ್ದೇವೆ ನನಗೆ ಏನು ಬೇಕೆಂದರೆ ಟೈಮ್ ನ ಮೇಲೆ ಅವಲಂಬಿತವಾದ ಸಮಸ್ಯೆನಾನು ಈಗ ಏನು ಮಾಡಬೇಕು ನನ್ನ ಸೋರ್ಸ್ ನನ್ನ ರೇಡಾರ್ ಸೋರ್ಸ್ ಗಳು ಒಂದೇ ಫ್ರೀಕ್ವೆನ್ಸಿ ಅಲ್ಲದಆದರೆ ಇದು ಅಲ್ಟ್ರಾ ವೈಡ್ ಬ್ಯಾಂಡ್ ಥಿಂಗ್ ಹಾಗು ನನಗೆ IEM ಅಥವಾ FEM ಅನ್ನು ಉಪಯೋಗಿಸಬೇಕು ನಂತರ ನಾನೇನು ಮಾಡಬೇಕು ವಿದ್ಯಾರ್ಥಿಪ್ರತಿಯೊಂದು ಫ್ರೀಕ್ವೆನ್ಸಿಗಾಗಿ ಪರಿಹರಿಸಬೇಕು ಪ್ರತಿಯೊಂದು ಫ್ರೀಕ್ವೆನ್ಸಿಗಾಗಿ ಪರಿಹರಿಸಬೇಕು ಹಾಗು ನಂತರ ಫೋರಿಯರ್ ಟ್ರಾನ್ಸ್ ಫೋರ್ಮ್ ಅನ್ನು ಉತ್ತರ ಸಿಗಲು ಉಪಯೋಗಿಸುತ್ತಾರೆ ಸರಿ ಈಗ ನನ್ನ ಸಿಸ್ಟಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮ್ ವು ನಿಜವಾಗಿ ತುಂಬಾ ವೈಡ್ ಬ್ಯಾಂಡ್ ಆಗಿದೆ ಅನೇಕ ಹಾಗು ಅನೇಕ ಫ್ರೀಕ್ವೆನ್ಸಿ ಗಳಿರುತ್ತವೆ ನಂತರ ನೀವು ನೋಡಬಹುದು ಈ ಎರಡು IEM ಹಾಗು FEM ಗಳು ಆಯಾಸಕರವಾದದ್ದು ಸರಿ ಏಕೆಂದರೆ ಕೇವಲ ಕಂಪ್ಯೂಟೇಶನಲ್ n ಮಾತ್ರವಲ್ಲದೇ ನೀವು ಸಹ ಮಾಡಬೇಕಾದದ್ದು ಫೋರಿಯರ್ ಟ್ರಾನ್ಸ್ ಫಾರ್ಮ್ ಉಳಿದೆಲ್ಲವುಗಳು ಹಾಗು ತುಂಬಾ ದೊಡ್ಡ ಡಾಟಾ ಸೆಟ್ ಸೋಅದು ಆಯಾಸಕರವಾದದ್ದು ಸೋಇದರ ಬದಲಿಗೆ FDTDಯು ಡೈರೆಕ್ಟ್ ಆಗಿ ಟೈಮ್ ಡೊಮೈನ್ ನಲ್ಲಿ ಫಾರ್ಮುಲೇಟ್ ಆಗುತ್ತದೆ ಸರಿ ಸೋಟೈಮ್ ಡೊಮೈನ್ ಫಾರ್ಮುಲೇಶನ್ ಗೆ ಬಹಳ ಉಪಯೋಗಕರವಾದದ್ದುನೀವು ಅದರಲ್ಲಿ ನಿಮ್ಮ ಸಮಸ್ಯೆಯು ಸ್ವಾಭಾವಿಕವಾಗಿ ಟೈಮ್ ಡೊಮೈನ್ ನಲ್ಲಿ ಪೋಸ್ಟ್ ಆಗಿರುವ ಕೆಲವು ಉದಾಹರಣೆಗಳ ಬಗ್ಗೆ ಯೋಚಿಸುವಿರಾ ವಿದ್ಯಾರ್ಥಿ ಸೋನನಗೆ ವೇವ್ ಹೇಗೆ ಪ್ರಾಪಗೇಟ್ ಆಗುತ್ತದೆ ಎಂಬುದನ್ನು ನೋಡುವುದಾದರೆಸೋನಿಮಗೂ ನೋಡಬೇಕಾದರೆ ಸೋವೇವ್ ಯ ರೀತಿ ಪ್ರಾಪಗೇಟ್ ಆಗುತ್ತದೆ ವಿದ್ಯಾರ್ಥಿಉತ್ಪತ್ತಿಯಾಗುವ ಸ್ಥಳದಿಂದ ಬರುವ ವಸ್ತುವಿನ ಹಾಗೆ 1z o ಒಂದು ಪಲ್ಸ್ ನಿಂದ ಸರಿಯೇ ಸೋಯಾವ ರೀತಿ ಎಂದರೆ ನಿಮಗೆ ಪಲ್ಸ್ ವು ಪ್ರಯಾಣಿಸುತ್ತಿರಬೇಕು ಹಾಗು ನಿಮಗೆ ಅದು ಹೇಗೆ ಒಳಗೆ ಹೋಗುತ್ತದೆ ಎಂಬುದನ್ನು ನೋಡಬೇಕು ಇದು ಒಂದು ವಿಷಯ ಸರಿಯೇ ಸೋವೇವ್ ಪ್ರಾಪಗೇಷನ್ಆದರೆ ನಮಗೆ ಬೇಕಾದದ್ದು ಪಲ್ಸ್ ಇರುವ ಫಾರ್ಮ್ ಸರಿಯೇ ಏಕೆಂದರೆ ಕಂಟಿನಿವಸ್ ವೇವ್ ಫಾರ್ಮ್ ವು ಆಲ್ರೆಡಿ ಸರಿಯೇ ಸೋಪಲ್ಸ್ ಇರುವ ಫಾರ್ಮ್ ಸೋರೇಡಾರ್ ಪಲ್ಸ್ ನ ಹಾಗೆ ಫೈನೈಟ್ ಟೈಮ್ ಡುರೇಷನ್ ಇದೆ ಸೋಇದನ್ನು ನಿಜವಾಗಿ ಎಂದಾಗಿ ಅಪ್ರಾಕ್ಸಿಮೇಟ್ ಮಾಡಲು ಸಾಧ್ಯವಿಲ್ಲ ಸೋ ಇದು ಒಂದು ಕೇಸ್ ಸೋನಿಮಗೆ ರಿಯಲ್ ಟೈಮ್ ಅನ್ನು ನೋಡಬೇಕಾಗಿದೆಬೇರೆ ಪ್ರಸಂಗದಲ್ಲಿ ವೇವ್ ಹೇಗೆ ಪ್ರಾಪಗೇಟ್ ಆಗುತ್ತದೆ ವಿದ್ಯಾರ್ಥಿಟ್ರಾನ್ಸಿಯೆಂಟ್ ಗಳು ಟ್ರಾನ್ಸ್ ವಿದ್ಯಾರ್ಥಿಟ್ರಾನ್ಸಿಯೆಂಟ್ ಫಿನಾಮಿನಾ ಟ್ರಾನ್ಸಿಯೆಂಟ್ ಫಿನಾಮಿನಾ ಹೌದು ಟ್ರಾನ್ಸಿಯೆಂಟ್ ಫಿನಾಮಿನಾವು ಬಹಳ ಮುಖ್ಯವಾದದ್ದು ತುಂಬಾ ಟ್ರಾನ್ಸಿಯೆಂಟ್ ಆದ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫಿನಾಮಿನಾ ಯಾವುದಿರಬಹುದು ಅದೂ ನೈಸರ್ಗಿಕ ವಾದ ಫಿನಾಮಿನಾ ಆಗಿರುವ ಬಗ್ಗೆ ಯೋಚಿಸುವಿರಾ ವಿದ್ಯಾರ್ಥಿಸ್ವಿಚಿಂಗ್ ವಿದ್ಯಾರ್ಥಿಸ್ವಿಚಿಂಗ್ ಸ್ವಿಚಿಂಗ್ ಹೌದು ಸ್ವಿಚ್ ಆಗುತ್ತದೆ ಸರಿ ಸೋಅದೊಂದು ತುಂಬಾ ಡೌನ್ ಟು ಅರ್ಥ್ ನ ಉದಾಹರಣೆಸ್ವಿಚಿಂಗ್ ಕೆಲವು ಸರ್ಕ್ಯೂಟ್ ಇದೆಅಲ್ಲಿ ಕೆಲವು ಸ್ವಿಚಿಂಗ್ ಆಗುತ್ತಿದೆ ಸೋಅದು ನಿಮ್ಮ EMI EMC ಯು ಕ್ವಾಲಿಟಿ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ನ ಹಾಗಿರುವ ಸಮಸ್ಯೆ ಅದರಲ್ಲಿ ಕೆಲವು ಗೇಟ್ ಗಳು ಒಂದು ಸ್ವಿಚಿಂಗ್ ಫ್ರೀಕ್ವೆನ್ಸಿ ಯಲ್ಲಿ ಆಪರೇಟ್ ಆಗುತ್ತಿದೆ ಹಾಗು ಸ್ವಿಚಿಂಗ್ ನಿಂದಾಗಿ ಅದು ಕೆಲವು ಎಲೆಕ್ಟ್ರೊಮ್ಯಾಗ್ನೆಟಿಕ್ ವೇವ್ ಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ ಅದು ಸ್ವಾಭಾವಿಕವಾಗಿ ಟೈಮ್ ಡೊಮೈನ್ ನಲ್ಲಿರುತ್ತದೆ ನೈಸರ್ಗಿಕವಾದ ಫಿನಾಮಿನಾವು ಮಿಂಚು ಆಗಿದೆ ತುಂಬಾ ಸಡನ್ ಆಗಿ ಬರ್ಸ್ಟ್ ಆಗುವ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಶಕ್ತಿಯು ಫ್ರೀಕ್ವೆನ್ಸಿ ಕಂಟೆಂಟ್ ಅನ್ನು ಒಳಗೊಂಡಿದೆ ಇದು ಎಲ್ಲಾ ಫ್ರೀಕ್ವೆನ್ಸಿ ಯನ್ನೊಳಗೊಂಡಿದೆ ಆದರೆ ಟೈಮ್ ಡೊಮೈನ್ ನಲ್ಲಿ ಇದು ಲೋಕಲೈಸ್ ಆಗಿ ಬಹಳ ಸಣ್ಣದಾದ ಪಾಯಿಂಟ್ ಹಾಗು ಟೈಮ್ ಸೋಇದು ಒಂದು ಉದಾಹರಣೆಯಾಗಿರಬಹುದು ಅಲ್ಲಿ ಟೈಮ್ ಡೊಮೈನ್ ಫಾರ್ಮುಲೇಶನ್ ವು ಬೆಟ್ಟರ್ ಆಗಿರುತ್ತದೆ ಸೋಜನರಲ್ ಆಗಿ ನೀವು ಸ್ವಿಚಿಂಗ್ ಎನ್ನಬಹುದು ಸೋಇದು ನಂಬರ್ ಆಫ್ ಅಪ್ಲಿಕೇಶನ್ ಆಗುತ್ತದೆ ಅದರಲ್ಲಿ ಟೈಮ್ ಡೊಮೈನ್ ವು ಫ್ರೀಕ್ವೆನ್ಸಿ ಡೊಮೈನ್ ಗಿಂತ ತುಂಬಾ ನೈಸರ್ಗಿಕವಾಗಿದೆ ಸೋಅದಕ್ಕಾಗಿ FDTD ಯನ್ನು ಬೇರೆ ಎರಡಕ್ಕಿಂತ ಹೆಚ್ಚಾಗಿ ಉಪಯೋಗಿಸುತ್ತಾರೆ ಇದು ಸಹ ಸ್ವಲ್ಪ ಬಗೆಯ ಬ್ರೂಟ್ ಫೋರ್ಸ್ ವಿಧಾನ ನಾವು ನೋಡಿರುವ ಹಾಗೆ ಸೋಬೇಸಿಕ್ ಐಡಿಯಾ ಏನೆಂದು ನೋಡೋಣ ಸೋಇಂಟಿಗ್ರಲ್ ಇಕ್ವೇಷನ್ ವಿಧಾನದ ಹಾಗಲ್ಲದೇ ಅದು ಪಾರ್ಶಿಯಲ್ ಡಿಫರೆನ್ಶಿಯಲ್ ಇಕ್ವೇಷನ್ ಆಧಾರದ ಮೇಲಿನ ಮ್ಯಾಕ್ಸ್ವೆಲ್ ನ ಇಕ್ವೇಷನ್ ನ ಫಾರ್ಮ್ ನಲ್ಲಿದೆ ಸೋಇದು ಡಿಫರೆನ್ಶಿಯಲ್ ಫಾರ್ಮ್ ನ ಆಧಾರದ ಮೇಲಿದೆ ಇಂಟಿಗ್ರಲ್ ಫಾರ್ಮ್ ನ ಆಧಾರದ ಮೇಲಿಲ್ಲ ಸೋಒಂದು ಊಹೆಯನ್ನು ಮಾಡೋಣ ಒಂದು ಸರಳವಾದ ಮಾಧ್ಯಮದ ಬಗ್ಗೆ ಊಹಿಸೋಣ ಹಾಗು ನಾವು ಮುಂದಕ್ಕೆ ಹೋದಂತೆಲ್ಲಾ ಜನರಲ್ ಆಗಿ ನೋಡೋಣ ಸೋ ನಾನೀಗ ಲೀನಿಯರ್ ಮೀಡಿಯಂ ನ ಬಗ್ಗೆ ಊಹಿಸಲು ಹೊರಟಿದ್ದೇನೆ ಲೀನಿಯರ್ ಮೀಡಿಯಂ ಅಂದರೆ ವಿದ್ಯಾರ್ಥಿ ಒಳ್ಳೆಯದು ಐಸೋಟ್ರೋಪಿಕ್ ನ ಬಗ್ಗೆ ನೀವು ಹೇಳಿರುವುದು ಇದನ್ನೇ ಅಲ್ಲವೇ ಸೋಇದೊಂದು ಐಸೋಟ್ರೋಪಿಕ್ ಮೀಡಿಯಂ ವಿದ್ಯಾರ್ಥಿಎಪ್ಸಿಲೋನ್ ಎಪ್ಸಿಲೋನ್ ವು ಯಾವುದಕ್ಕೆ ಸಮ ವಿದ್ಯಾರ್ಥಿಕೆಲವು ಎಪ್ಸಿಲೋನ್ ಗಳು ಸ್ಕೇಲಾರ್ ಆಗಿರುತ್ತದೆ ಅದು ಸ್ಕೇಲಾರ್ ಆಗಿರುತ್ತದೆಸರಿ ಪರ್ಮಿಟಿವಿಟಿ ಹಾಗು ಪರ್ಮಿಎಬಿಲಿಟಿಗಳು ಸ್ಕೇಲಾರ್ ಆಗಿರುತ್ತದೆ ನಾವು ಇನ್ನೊಂದು ಊಹೆಯನ್ನು ಮಾಡೋಣ ಅದೇನೆಂದರೆ ನಾನ್ ಡಿಸ್ಪರ್ಸಿವ್ ಮೀಡಿಯ ನಾನ್ ಡಿಸ್ಪರ್ಸಿವ್ ಎಂದರೇನುನಾನ್ ಡಿಸ್ಪರ್ಸಿವ್ ಶಬ್ದ ನಿಮಗೆ ಏನನ್ನು ತಿಳಿಸುತ್ತದೆ ಪರ್ಮಿ ಎಬಿಲಿಟಿ ಪರ್ಮಿಟಿವಿಟಿಗಳಂತವುಗಳು ಫ್ರೀಕ್ವೆನ್ಸಿ ಯನ್ನು ಅವಲಂಬಿಸಿಲ್ಲ ನೀವು ಈ ಫೀಚರ್ ಅನ್ನು ದೂರಕ್ಕೆ ಸರಿಸಿದರೆ ನಿಮಗೆ ಕಾಮನಬಿಲ್ಲು ಸಿಗುವುದಿಲ್ಲ ಸರಿಯೇ ಸೋ ನಾವು ಕೆಲವು ಬಲಿಷ್ಠವಾದ ಊಹೆಗಳನ್ನು ಮಾಡುತ್ತಿದ್ದೇವೆ ಆದರೆ ನಾವು ಇವುಗಳನ್ನು ಆರಾಮದಾಯಕವಾಗಿಸಬಹುದು ನಾವು ಮುಂದಕ್ಕೆ ಹೋದಂತೆ ನಮಗೆ ಕೇವಲ ಸೆಂಟ್ರಲ್ ಐಡಿಯಾವನ್ನು ಮೊದಲಿಗೆ ಕೊಡಬೇಕಾಗುತ್ತದೆ ಅನಂತರ ನಾವು ಇದನ್ನು ಜನರಲೈಸ್ ಮಾಡಬಹುದು ಸೋಈ ಊಹೆಯ ಕೆಳಗೆಸೋನಾನೇನು ಬರೆಯಬಹುದೆಂದರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಫೀಲ್ಡ್ ಅನ್ನು ಈ ರೀತಿಯಾಗಿ ಬರೆಯಬಹುದು ಅದು ಕೇವಲ ಸ್ಕೇಲಾರ್ ಟೈಮ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಹಾಗು B ಯನ್ನು ಸಹ ಈ ರೀತಿಯಾಗಿ ಬರೆಯಬಹುದು ಅದೇನೆಂದರೆ ಪರ್ಟಿಕುಲರ್ ಆಗಿ ಈ ಊಹೆಯನ್ನು ನಾವು ಮುಂದಕ್ಕೆ ಬದಲಾಯಿಸಲಿದ್ದೇವೆಆದರೆ ಇದು ತುಂಬಾ ಕೆಲಸವನ್ನು ತೆಗೆದುಕೊಳ್ಳುತ್ತದೆ ಈಗ ಇದರೊಂದಿಗೆ ನಮ್ಮ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ ಯೊಂದಿಗೆ ಏನಾಗುತ್ತದೆ ಎಂದು ಹೇಳಿದ್ದರೂ ನಾವು ಇವೆಲ್ಲವುಗಳನ್ನು ಹಿಂದೆಯೇ ನೋಡಿರುತ್ತೇವೆ ಸೋಮೊದಲ ಇಕ್ವೇಷನ್ ನ ಕರ್ಲ್ ಆಗಿರುತ್ತದೆ ಅದನ್ನು ಈ ಫಾರ್ಮ್ ನಲ್ಲಿ ಬರೆಯಿರಿ ಮೊದಲಿಗೆ ನಾವಿದನ್ನು ಬರೆಯೋಣ ಸೋಅದು ಸರಳವಾಗಿ ಆಗುತ್ತದೆ ಇದು ನಿಮ್ಮ ಮೊದಲನೆಯ ಇಕ್ವೇಷನ್ ಹಾಗು ಎರಡನೇ ಇಕ್ವೇಷನ್ ಯಾವುದೆಂದರೆ ವಿದ್ಯಾರ್ಥಿಸೋಗಣಿತೀಯವಾಗಿ ಐಸೋಟ್ರೋಪಿಕ್ ಎಂದರೇನು ಐಸೋಟ್ರೋಪಿಕ್ ಎಂದರೆ ಒಳ್ಳೆಯ ಪ್ರಶ್ನೆ ಸೋಗಣಿತೀಯವಾಗಿ ಐಸೋಟ್ರೋಪಿಕ್ ಎಂದರೇನು ಅರ್ಥಾತ್ ಐಸೋಟ್ರೋಪಿಕ್ ಎಂದರೆ ಸೋದೈಹಿಕವಾಗಿ ಇದರ ಅರ್ಥ ಏನೆಂದರೆ ನೀವು ಯಾವುದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೂ ವೇವ್ ವು ಒಂದೇ ಮಾಧ್ಯಮದಲ್ಲಿರುತ್ತದೆ ವಿದ್ಯಾರ್ಥಿಹೌದು ಸರಿಇದರ ಅರ್ಥ ಒಂದು ಸ್ಕೇಲಾರ್ ನಂಬರ್ ಹಾಗಾದರೆ ಅದು ಎಲ್ಲಾದರೂ ಆನ್ಐಸೋಟ್ರೋಪಿಕ್ ಆಗಿದ್ದರೆ ಆಗ ವೇವ್ ವು ಬೇರೆ ಗುಣಲಕ್ಷಣವನ್ನು ಅನುಭವಿಸುತ್ತದೆ ನಾವು ಹೇಳುವುದಾದರೆ ಬೇರೆ ಪ್ರಾಪಗೇಷನ್ ನ ವೇಗವು ಈ ದಿಕ್ಕಿನಲ್ಲಿ ಆ ದಿಕ್ಕಿನಲ್ಲಿ ಸೋಅಲ್ಲಿರುವ ಎಪ್ಸಿಲೋನ್ ವು ಟೆನ್ಸರ್ ಆಗುತ್ತದೆ ವಿದ್ಯಾರ್ಥಿ ಸೋಎಪ್ಸಿಲೋನ್ ವು ಯಾವ ಬಗೆಯ ಯಾವ ಲೀನಿಯರ್ ಡಿಫರೆಂಟ್ ಅದು ಹೇಗೆ ಲೀನಿಯರ್ ಡಿಫರೆಂಟ್ ಸರಿಯೇ ಸೋಲೀನಿಯರ್ ಎಂದರೆ ಆ ಎಪ್ಸಿಲೋನ್ ವು ತಾನಾಗಿಯೇ ಫೀಲ್ಡ್ ನ ಸ್ಟ್ರೆಂತ್ ನ ಮೇಲೆ ಅವಲಂಬಿಸಿರುವುದಿಲ್ಲ ಇದನ್ನು ನಾನ್ ಲೀನಿಯರ್ ಮೀಡಿಯಂ ಆಗಿ ಮಾಡುವುದು ಏನು ಉದಾಹರಣೆಗೆರಿಫ್ರಾಕ್ಟಿವ್ ಇಂಡೆಕ್ಸ್ ವು ಬೆಳಕಿನ ತೀವ್ರತೆಯ ಮೇಲೆ ಅವಲಂಬಿಸಿದೆಯೇ ಜನರಲ್ ಆಗಿ ತಿಳಿದಿದೆ ಸರಿ ನಾನೊಂದು ಗ್ಲಾಸ್ ಅನ್ನು ತೆಗೆದುಕೊಂಡರೆ ಅದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತದೆ ಸೋ ಯಾವ ಭೀಮ್ ಅನ್ನು ಅದರ ಮೂಲಕ ಕಳುಹಿಸಿದ್ದರೂಆದರೆ ಆಪ್ಟಿಕ್ಸ್ ನಲ್ಲಿ ಪ್ರತ್ಯೇಕವಾಗಿ ಅವುಗಳು ನಾನ್ ಲೀನಿಯರ್ ಆಗಿರುತ್ತವೆ ಸೋಅಲ್ಲಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ವು ಎಲೆಕ್ಟ್ರಿಕ್ ಫೀಲ್ಡ್ ನ ಹೈ ಓವರ್ ಪವರ್ ನೊಂದಿಗೆ ಅವಲಂಬಿಸಲು ಶುರುಮಾಡುತ್ತದೆ ನಂತರ ನೀವು ಅದನ್ನು ನಾನ್ ಲೀನಿಯರ್ ಮೀಡಿಯಂ ಆಗಿ ಕರೆಯಬಹುದು ಸೋಇವೆಲ್ಲವುಗಳಲ್ಲಿ ನಾನು ಹೇಳಿರುವುದು ಸೋಲೀನಿಯರ್ ಆನ್ಐಸೋಟ್ರೋಪಿಕ್ ಅರ್ಥಾತ್ ನಾನು ಅನ್ನು ನಂಬರನ್ನಾಗಿ ಬರೆಯಬಹುದು ವಿದ್ಯಾರ್ಥಿಸೋನಾನು ಅನಿಸಿದ್ದು ಐಸೋಟ್ರೋಪಿಕ್ ಎಂದರೆ ವು x y ನ ಫಂಕ್ಷನ್ ಆಗಿರುವುದಿಲ್ಲ ವಿದ್ಯಾರ್ಥಿಸೋಅದು ಸ್ಪೇಸ್ ನೊಂದಿಗೆ ಬದಲಾಗುತ್ತದೆ ಅದು ಹೆಟಿರೋಜೀನಿಯಸ್ ಅಥವಾ ಹೋಮೋಜೀನಿಯಸ್ ವು ಸ್ಪೇಸ್ ನ ಫಂಕ್ಷನ್ ಆಗಿದ್ದರೆ ಆಗ ಅದನ್ನು ನಾವು ಹೆಟಿರೋಜೀನಿಯಸ್ ಮೀಡಿಯಂ ಎನ್ನುತ್ತೇವೆ ಸರಿಯೇ ನನ್ನ ಬಳಿ ಹೋಮೋಜೀನಿಯಸ್ ಮೀಡಿಯಂ ಸಹ ಇರಬಹುದು ಆದರೆ ಅದು ಆನ್ಐಸೋಟ್ರೋಪಿಕ್ ಮೋಸ್ಟ್ ಕಾಮನ್ ಆದ ಉದಾಹರಣೆಯು ಮೋಸ್ಟ್ ಕಾಮನ್ ಆಗಿ ಆಪ್ಟಿಕ್ಸ್ ನಲ್ಲಿ ಉಪಯೋಗಿಸುತ್ತಾರೆ ಇದನ್ನು ಬೈರ್ಫಿಂಗೆಂಟ್ ಮೀಡಿಯ ಎಂದು ಕರೆಯುತ್ತಾರೆ ಅವುಗಳು ಬೇರೆ ಬೇರೆ ಪ್ರಾಪಗೇಶನ್ ಸ್ಥಿರಾಂಕವನ್ನು ಬೇರೆ ದಿಕ್ಕಿನಲ್ಲಿ ಒಳಗೊಂಡಿದೆ ಸೋಬಲ್ಕ್ ಮೀಡಿಯಂ ಹಾಗು ಅದು ಮೆಟೀರಿಯಲ್ ನ ಅಟಾಮಿಕ್ ಸ್ಟ್ರಕ್ಚರ್ ನಿಂದ ಬರುತ್ತದೆ ಅಟಾಮಿಕ್ ಸ್ಟ್ರಕ್ಚರ್ ನಲ್ಲಿ ಅಸಿಮಿಟ್ರಿ ಇರುತ್ತದೆ ವಿದ್ಯಾರ್ಥಿಸೋನ ಸ್ಥಾನಪಲ್ಲಟದ ಹಾಗೆ ಅದರ ಒಂದು ದಿಕ್ಕಿನಲ್ಲಿರಬಹುದು ಹೌದು ಅದು ಸಹ ಆಗಿರಬಹುದು ಸರಿ ಸೋಹೇಳಿಕೆ ಏನೆನ್ನುವುದೆಂದರೆ ಡಿಸ್ಪ್ಲೇಸ್ಮೆಂಟ್ ಫೀಲ್ಡ್ ವು ಎಲೆಕ್ಟ್ರಿಕ್ ಫೀಲ್ಡ್ ನೊಂದಿಗೆ ಬೇರೆ ದಿಕ್ಕಿನಲ್ಲಿ ಅವಲಂಬಿಸಬಹುದು ಸೋಅದನ್ನು ಲೆಕ್ಕಿಸುವುದು ಅನ್ನು ಟೆನ್ಸರ್ ಆಗಿ ಮಾಡಿದ ನಂತರವಷ್ಟೇ ಸೋಅವೆಲ್ಲವೂ ಒಂದು ಬಗೆಯ ಕಾಂಪ್ಲಿಕೇಷನ್ ಗಳು ಸೋಇನ್ನೊಂದು ವಿಷಯ ನಾನು ಇದಕ್ಕೆ ಸೇರಿಸಬೇಕಾದದ್ದು ಏನೆಂದರೆ ಟೈಮ್ ಇನ್ವೇರಿಯೆಂಟ್ ನಾನು ಇದನ್ನೇಕೆ ಸೇರಿಸಬೇಕೆಂದರೆ ವು ಯ ಹೊರಗೆ ಬರುವಂತಿರಬೇಕು ಸೋನಾವು ಮೀಡಿಯಂ ಅನ್ನು ಸ್ಟಾಟಿಕ್ ಆಗಿ ಊಹಿಸಿದ್ದೇವೆ ಸೋಯಾವಾಗ ನಾವು ಊಹೆಗಳನ್ನು ಪಟ್ಟಿ ಮಾಡಲು ಶುರುಮಾಡುತ್ತೇವೆಯೋ ಆಗ ನಮಗೆ ಇಲ್ಲಿ ಬಹಳಷ್ಟು ನೋಡಸಿಗುತ್ತದೆ ಸರಿ ಸೋಈ ಇಕ್ವೇಷನ್ ಅನ್ನು ನಿಜವಾಗಿ ಬಲಗೈ ಬದಿಯಲ್ಲಿ ಬರೆದಾಗ ಮತ್ತೊಮ್ಮೆ ಸ್ಪೇಸ್ ಮೂಡುತ್ತದೆ ಸೋನಮ್ಮ ಬಳಿ ಇದ್ದದ್ದು ಸರಿ ಸೋಇಷ್ಟರವರೆಗೆ ನಾನು ಹೇಳಿದ್ದು ಡಿಫರೆನ್ಶಿಯಲ್ ಫಾರ್ಮ್ ನ ಬಗ್ಗೆ ಮಾತ್ರ ಹಾಗು ಈಗ ನೀವು ಯಾವ ಸೆಂಟ್ರಲ್ ಐಡಿಯಾಸ್ ಗಳನ್ನು ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೈನ್ ನಲ್ಲಿ ಉಪಯೋಗಿಸುತ್ತೀರಿ ಅದು ಬೇಸಿಕ್ ಆಗಿ ಟೇಲರ್ಸ್ ನ ಪ್ರಮೇಯದಿಂದ ಮಾಡಲ್ಪಟ್ಟಿದೆ ಸೋಟೇಲರ್ಸ್ ನ ಪ್ರಮೇಯ ನಮಗೆ ಹೇಳುವುದು ಏನೆಂದರೆ ನಿಮಗೆ ತಿಳಿದಿದೆ ನಾವು ಇದನ್ನು ತೆಗೆದುಕೊಳ್ಳುವ ನಮಗೆಲ್ಲ ತಿಳಿದಿದೆ f ವು ಮೊದಲನೆಯ ಟರ್ಮ್ ನಂತರದ ಟರ್ಮ್ ವುಸರಿಯೇ ಹಾಗು ಮೇಲಿನ ಆರ್ಡರ್ ನ ಟರ್ಮುಗಳು ನೀವು ನೋಡಿರುವ ಮ್ಯಾಕ್ಸ್ವೆಲ್ಸ್ ನ ಇಕ್ವೇಷನ್ ನಲ್ಲಿ ಸ್ಪೇಸ್ ಹಾಗು ಟೈಮ್ ನಲ್ಲಿ ಬರುವ ಡಿರೈವೇಟಿವ್ ಗಳ ಆರ್ಡರ್ ಏನಾಗಿತ್ತು ವಿದ್ಯಾರ್ಥಿಮೊದಲನೆಯ ಆರ್ಡರ್ ಮೊದಲನೆಯ ಆರ್ಡರ್ ಸರಿ ಸೋನಾವು ನಮ್ಮ ಸಂವಹನವನ್ನು ಈಗಕ್ಕೆ ಕೇವಲ ಮೊದಲನೆಯ ಆರ್ಡರ್ ಗೆ ಮಾತ್ರ ಇರಿಸೋಣ ಹಾಗು ಸಿಮಿಟ್ರಿಯಿಂದಾಗಿ ಇದು ಆಗುತ್ತದೆ ಸರಿಯೇ ಸೋನನಗೆ ಮೊದಲನೆಯ ಡಿರೈವೇಟಿವ್ ಗೆ ಟೇಲರ್ ನ ಪ್ರಮೇಯ ಉಪಯೋಗಿಸಿ ಅಪ್ರಾಕ್ಸಿಮೇಟ್ ಮಾಡಬೇಕಾದರೆನಾನೇನು ಅನ್ನಬಹುದು ಟೇಲರ್ಸ್ ಪ್ರಮೇಯವನ್ನು ಉಪಯೋಗಿಸಿ ಒಂದು ಫಂಕ್ಷನ್ ನ ಫರ್ಸ್ಟ್ ಡಿರೈವೇಟಿವ್ ಗಾಗಿ ಅಪ್ರಾಕ್ಸಿಮೇಶನ್ ಮಾಡಬೇಕಾದರೆ ನಾನು ಏನು ಮಾಡಬೇಕು ವಿದ್ಯಾರ್ಥಿಕಳೆ ಈ ಎರಡು ಇಕ್ವೇಷನ್ ಗಳನ್ನು ಕಳೆ ಮಾಡಿದರೆ ನಾವು ಈ ಎರಡು ಇಕ್ವೇಷನ್ ಗಳನ್ನು ಕಳೆ ಮಾಡಿದಾಗ ಏನಾಗುತ್ತದೆ ಕ್ಯಾನ್ಸಲ್ ಆಗುತ್ತದೆ ಸರಿಯೇ ಹಾಗೂ ನಂತರ ಉಳಿದದ್ದು ಇದು ಕಾಮನ್ ಆಗಿದೆ ಹಾಗೂ ಇದು ಎರಡು ಬಾರಿ ಬಂದಿದೆ ಸೊ ಅದು ಹೀಗಾಗುತ್ತದೆ ಸೋಇದು ಏನನ್ನು ಕೊಡುವುದೆಂದರೆ ಈಗ ನಾನು ಇದನ್ನು ಮಾತ್ರ ಆಗಿ ಬರೆಯುತ್ತೇನೆ ಆದರೆ ನಿಮಗೆ ತಿಳಿದಿರಬೇಕು ಇದರ ಅರ್ಥ ಏನೆಂದರೆ ಇದನ್ನು ಗೆ ಇವ್ಯಾಲ್ಯು ವೆಟ್ ಮಾಡಲಾಗಿದೆ ಈಗ ನಿಮಗಿದು ತಿಳಿದಿರಬೇಕು ಸೋಇದು ನಿಮ್ಮ ಇಲ್ಲಿರುವ ಎರರ್ ಟರ್ಮ್ ಯಾವುದು ಇಲ್ಲಿ ಒಂದು ಎರರ್ ಟರ್ಮ್ ಇದೆ ಅದನ್ನು ನಾನು ಕಳೆಯುವಾಗ ಇಗ್ನೋರ್ ಮಾಡುತ್ತಿದ್ದೇನೆ ಅದರ ಆರ್ಡರ್ ಏನಾಗಿರಬಹುದು ವಿದ್ಯಾರ್ಥಿವರ್ಗ ವರ್ಗ ಅದು ಘನವಾಗಿ ರುವುದಿಲ್ಲ ಏಕೆಂದರೆ ಅಲ್ಲಿ ಒಂದು ನಾನು ಎಲ್ಲ ಕಡೆ ಮುಖಾಂತರ ಡಿವೈಡ್ ಮಾಡುತ್ತಿದ್ದೇನೆ ಈ ಎರಡು ಇಕ್ವೇಷನ್ ಗಳನ್ನು ಕಳೆ ಮಾಡಿ ನಂತರ ನೊಂದಿಗೆ ಡಿವೈಡ್ ಮಾಡಿ ಸೋನನ್ನ ಬಳಿ ಉಳಿದಿರುವುದು ಏಕೆಂದರೆ ನೀವು ಎರಡನೇ ಟರ್ಮನ್ನು ನೋಡಿದರೆ ಇವೆರಡರ ಬಳಿಯೂ ಒಂದು Δz 2ಅದು ಕ್ಯಾನ್ಸಲ್ ಆಗುತ್ತದೆ ಮುಂದಿನ ಟರ್ಮ್ ವು ಡೆಲ್ಟಾ z ಕ್ಯೂಬ್ ನಾನು ನೊಂದಿಗೆ ಡಿವೈಡ್ ಮಾಡಿದಾಗ ನನ್ನ ಬಳಿ ಉಳಿದಿರುವುದು ಯಾವ ಆರ್ಡರ್ನ ಎರರ್ ಟರ್ಮ್ ಸೋ ಇದೊಂದು ಈ ಬಗೆಗಿನ ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೈನ್ ನ ಸೆಂಟ್ರಲ್ ಐಡಿಯಾ ಡಿರೈವೇಟಿವ್ಸ್ ಗಳನ್ನು ಡಿಫರೆನ್ಸ್ ಗಳಾಗಿ ರಿಪ್ಲೇಸ್ ಮಾಡಿ ಯಾವ ಬಗೆಯ ಡಿಫರೆನ್ಸ್ ಗಳಿವೆ ಫೈ ನೈಟ್ ಡಿಫರೆನ್ಸ್ ಗಳು ಸೋ ಸ್ಪೇಸ್ ನಲ್ಲಿಯ ಫೈನೈಟ್ ವ್ಯಾಲ್ಯೂ ಗಳ ನಡುವಣ ವ್ಯತ್ಯಾಸ ಸೋz ವು ಸ್ಪೇಸ್ z ಅದು ಟೈಮ್ ಸಹ ಆಗಿರಬಹುದು ಅದು ನನಗೇ ಬಿಟ್ಟಿದ್ದು ಸೋಇಂತಹ ತಾಂತ್ರಿಕ ಹೆಸರನ್ನು ಈ ಬಗೆಯ ಡಿಫರೆನ್ಸ್ ಗಳಿಗೆ ನೀಡಲಾಗುತ್ತದೆ ಸೋಸೆಂಟರ್ಡ್ ಟೂ ಪಾಯಿಂಟ್ ಡಿಫರೆನ್ಸ್ ಸೋಇದು ಬೇಸಿಕ್ ಐಡಿಯಾಸ್ ಸೋಮ್ಯಾಕ್ಸ್ ವೆಲ್ ನ ಇಕ್ವೇಷನ್ ಗಳು ಟೈಲರ್ಸ್ ನ ಪ್ರಮೇಯ ಇವೆಲ್ಲವುಗಳನ್ನು ಉಪಯೋಗಿಸಿ ಇಡೀ ವಿಧಾನವನ್ನು ಡೆವಲಪ್ ಮಾಡಬೇಕು ಅದರಲ್ಲಿ ಇಲ್ಲಿ ಕೆಲವು ಬೇರೆ ವಿಷಯಗಳಿವೆ ಯಾವುದರ ಬಗ್ಗೆ ಎಂದರೆ ನಿಮಗೆ ತಿಳಿದ ಹಾಗೆ ಆನ್ಐಸೋಟ್ರೋಪಿಕ್ ಮೀಡಿಯ ಹಾಗು ಹೆಟೆರೊಜೀನಿಯಸ್ ಮೀಡಿಯ ಹಾಗು ಅವೆಲ್ಲವುಗಳೊಂದಿಗೆ ಹೇಗೆ ಡೀಲ್ ಮಾಡುವುದು ಆದರೆ ಅವೆಲ್ಲಾ ಡೀಟೇಲ್ ಗಳು ಮೈನ್ ಭಾವನಾತ್ಮಕವಾದ ಕೆಲಸ ವು ಇಲ್ಲಿಂದ ಬರಲಿದೆ ಸೋಇಲ್ಲಿ ಒಂದು ವಿಷಯವನ್ನು ಗಮನಿಸಿರಿ ನೀವು ಈ ಸಮಸ್ಯೆಯನ್ನು ಒಂದು ಡಿಸ್ಕ್ರಿಟೈಸೇಶನ್ ನೊಂದಿಗೆ ಪರಿಹರಿಸುತ್ತೀರಿ ಡಿಸ್ಕ್ರಿಟೈಸೇಶನ್ಅನ್ನು ಅರ್ಧ ಮಾಡಿದರೆ ಎರರ್ ಏನಾಗಬಹುದು ವಿದ್ಯಾರ್ಥಿಹೆಚ್ಚಾಗುತ್ತದೆ ನನ್ನ ಬಳಿ ಒಂದು ಸಮಸ್ಯೆ ಇದೆ ನಾನು ಈ ಡೀಟೇಲ್ ಗಳನ್ನು ಉಪಯೋಗಿಸಿ ಇದನ್ನು ಪರಿಹರಿಸಿದ್ದೇನೆ ಅದನ್ನು ನಾವು ನೋಡೋಣ ಆದರೆ ನಾನು ಪರಿಹರಿಸಿರುವುದು ಈ ಫೈನೈಟ್ ಡಿಫರೆನ್ಸ್ ಗಳನ್ನು ರಿಪ್ಲೇಸ್ ಮಾಡಿ ಹಾಗು ಈಗ ನಾನು ಹೇಳುವುದಾದರೆ ನನಗೆ ತುಂಬಾ ಅಕ್ಯುರೇಟ್ ಆದ ಉತ್ತರ ಬೇಕು ಸೋನಾನು ಯಾವಾಗ ಅನ್ನು ರೆಡ್ಯೂಸ್ ಮಾಡಿ ಮಾಡಿದಾಗ ನನ್ನ ಎರರ್ ಏನಾಗುತ್ತದೆ ಜಾಸ್ತಿಯಾಗುತ್ತದೆಯೇ ಅಥವಾ ಕಡಿಮೆಯಾಗುತ್ತದೆ ವಿದ್ಯಾರ್ಥಿಇಷ್ಟು ಫ್ಯಾಕ್ಟರ್ ಕಡಿಮೆಯಾಗುತ್ತದೆ ಎಷ್ಟು ಫ್ಯಾಕ್ಟರ್ ಕಡಿಮೆಯಾಗುತ್ತದೆ ವಿದ್ಯಾರ್ಥಿ4 4 ಸರಿ ಸೋಅದೇ ಕಾರಣಕ್ಕಾಗಿ ನೀವು ಈ ಸೆಂಟರ್ಡ್ ಟೂ ಪಾಯಿಂಟ್ ಡಿಫರೆನ್ಸ್ ಅನ್ನು ಉಪಯೋಗಿಸುತ್ತಿದ್ದೀರಿ ಏಕೆಂದರೆ ನಾನು ಸ್ವಲ್ಪ ಇಲ್ಲಿನ ಮೊದಲ ಇಕ್ವೇಷನ್ ಅನ್ನು ನೋಡಿದರೆ ಅದು ಒಂದೇ ನಿಮಗೆ ಫರ್ಸ್ಟ್ ಆರ್ಡರ್ ಡಿರೈವೇಟಿವ್ ಗೆ ಅಪ್ರಾಕ್ಸಿಮೇಷನ್ ಅನ್ನು ಕೊಡುತ್ತದೆ ಇಲ್ಲಿಂದ ನಾವು ಫರ್ಸ್ಟ್ ಆರ್ಡರ್ ಡಿರೈವೇಟಿವ್ ಅನ್ನು ಟರ್ಮನ್ನು ಒಳಗೊಂಡಂತೆ ಬರೆಯಬಹುದು ಆದರೆ ಎರರ್ ಟರ್ಮಿಗೆ ಏನಾಗಬಹುದು ವಿದ್ಯಾರ್ಥಿಆರ್ಡರ್ ಡೆಲ್ಟಾ ಆರ್ಡರ್ ಡೆಲ್ಟಾ ಆರ್ಡರ್ ಸರಿ ನಿಮಗೆ ತಿಳಿಯಿತೇ ಆಯಿತು ಸೋ ನಾವು ನೋಡೋಣ ಸೋನಾವು ಅದನ್ನು ಇಲ್ಲಿ ಬರೆಯೋಣ ನಾನು ಅನ್ನು ಅಪ್ರಾಕ್ಸಿಮೇಟ್ ಆಗಿ ಕೇವಲ ಮೊದಲನೆಯ ಇಕ್ವೇಷನ್ ಅನ್ನು ಉಪಯೋಗಿಸಿ ಈ ರೀತಿ ಬರೆಯಬಹುದು ಸೋಹಾಗು ಮುಂದೇನು ಸೋನಾವು ಈ ಅನ್ನು ಇಲ್ಲಿ ಇಡೋಣ ಸೋನಾನು ಕೆಲವು ಟರ್ಮುಗಳನ್ನು ರಿಅರೇಂಜ್ ಮಾಡುತ್ತಿದ್ದೇನೆ ಇಲ್ಲಿ ಬೇರೆ ಯಾವ ಆರ್ಡರ್ ನ ಟರ್ಮುಗಳು ಬರುತ್ತವೆ ಈಗ ನಾನು ಈ ಎಕ್ಸ್ಪ್ರೆಶನ್ ಅನ್ನು ಎರಡೂ ಕಡೆ ಯಾವುದರಿಂದ ಭಾಗಿಸಬೇಕು ವಿದ್ಯಾರ್ಥಿಆರ್ಡರ್ ಡೆಲ್ q ಸರಿಯೇ ಅಲ್ಲ ನಾನು ಕೇವಲ ಈ ಫರ್ಸ್ಟ್ ಇಕ್ವೇಷನ್ ಅನ್ನು ರಿರೈಟ್ ಮಾಡಿದ್ದೇನೆ ಮೊದಲನೆಯ ಇಕ್ವೇಷನ್ ವು ಸೆಕೆಂಡ್ ಆರ್ಡರ್ ಟರ್ಮ್ ಹಾಗು ಇತರ ಗಳನ್ನು ಒಳಗೊಂಡಿದೆ ಅವುಗಳನ್ನು ನಾನು ಲೆಕ್ಕಿಸುವುದಿಲ್ಲ ಸೋನಾನು ಈ ಇಕ್ವೇಷನ್ ಅನ್ನು ನೊಂದಿಗೆ ಭಾಗಿಸಿದಾಗ ಏನಾಗುತ್ತದೆ ಎರರ್ ನ ಆರ್ಡರ್ ಆಗುತ್ತದೆ ಸೋಈಗ ಅಪ್ರಾಕ್ಸಿಮೇಷನ್ ಅನ್ನು ನಾನು ಡಿಸ್ಕ್ರಿಟೈಸ್ ಮಾಡಿದರೆ ನನ್ನ ಡಿಸ್ಕ್ರಿಟೈಸೇಷನ್ ಅನ್ನು 3ರ ಫ್ಯಾಕ್ಟರ್ ನಿಂದ ರೆಡ್ಯೂಸ್ ಮಾಡಿದರೆ ನನ್ನ ಎರರ್ ಸಹ 2 ಫ್ಯಾಕ್ಟರ್ ನಿಂದ ರೆಡ್ಯೂಸ್ ಆಗುತ್ತದೆ ಸೋಇನ್ನೊಂದು ನಾನು ಇಲ್ಲಿ ಹೇಳಿರುವ ಸ್ಕೀಮ್ ಎಂದರೆ ಸೆಂಟರ್ಡ್ ಟೂ ಪಾಯಿಂಟ್ ಡಿಫರೆನ್ಸ್ ವು ಒಳ್ಳೆಯದು ಏಕೆಂದರೆ ಡಿಸ್ಕ್ರಿಟೈಸೇಷನ್ಅನ್ನು ಅರ್ಧ ಮಾಡುವುದು ಎರರ್ ಅನ್ನು 4ರ ಫ್ಯಾಕ್ಟರ್ ನಷ್ಟು ಕೆಳಗೆ ಹೋಗುವಂತೆ ಮಾಡುತ್ತದೆ ಸರಿಸೋಇದು ವಿದ್ಯಾರ್ಥಿಎರರ್ ನಾನು ಮಾತನಾಡುತ್ತಿರುವುದು ಎರರ್ ಟರ್ಮಿನ ಬಗ್ಗೆ ಹೇಗೆ ಎರರ್ ಟರ್ಮು ಡಿಸ್ಕ್ರಿಟೈಸೇಷನ್ನಿನ ಫಂಕ್ಷನ್ ನ ಹಾಗೆ ಬಿಹೇವ್ ಮಾಡುತ್ತದೆ ವಿದ್ಯಾರ್ಥಿಸೋಎರರ್ ವು ಡೆಲ್ಟಾ z ವರ್ಗ ದ ಆರ್ಡರ್ ನಲ್ಲಿದೆ ಹೌದು ಸೆಂಟರ್ಡ್ ಡಿಫರೆನ್ಸ್ನಲ್ಲಿ ಎರರ್ ವು ಡೆಲ್ಟಾ z ವರ್ಗ ದ ಆರ್ಡರ್ ನಲ್ಲಿದೆ ನಾನು ಇಲ್ಲಿ ಏನನ್ನು ಬರೆದಿದ್ದೇನೆ ಅದನ್ನು ಒನ್ ಸೈಡೆಡ್ ಡಿಫರೆನ್ಸ್ ಎನ್ನುತ್ತಾರೆ ವಿದ್ಯಾರ್ಥಿನಾನೇಕೆ ಡೆಲ್ಟಾ z ಅನ್ನು 2ರಿಂದ ಪಡೆಯಬೇಕು ಡೆಲ್ಟಾ z ಅನ್ನು 2ರಿಂದ ಭಾಗಿಸಿ ನೋಡಿ ನಾನು ಅನ್ನು ಅಪ್ರಾಕ್ಸಿಮೇಟ್ ಮಾಡಲು ನೋಡುತ್ತಿದ್ದೇನೆ ವಿದ್ಯಾರ್ಥಿಹೌದು ಸೋಅಲ್ಲಿ ಸರಿ ಅಲ್ಲ ಈ ಟೇಲರ್ಸ್ ಪ್ರಮೇಯದ ಇಕ್ವೇಷನ್ ನೊಂದಿಗೆ ಶುರುಮಾಡಿ ಪ್ಲೇನ್ ಹಾಗು ಸಿಂಪಲ್ ಆಗಿದೆ ವಿದ್ಯಾರ್ಥಿಸರಿ ನಾನು ಕೇವಲ ಇಲ್ಲಿ ರೀರೈಟ್ ಮಾಡಿ ಟರ್ಮನ್ನು ಒಂದು ಕಡೆಗೆ ಬರುವಂತೆ ಉಳಿದೆಲ್ಲ ವನ್ನು ಬೇರೆ ಕಡೆ ಬರುವಂತೆ ಮಾಡುತ್ತಿದ್ದೇನೆ ಬೇರೇನೂ ಮಾಡಲಿಲ್ಲ ವಿದ್ಯಾರ್ಥಿಆಯಿತು ಸರಿ ಈಗ ನಾನು ನಿಂದ ಭಾಗಿಸಿದ್ದೇನೆ ಸರಿ ಸೋಇವುಗಳನ್ನು ಕಂಪ್ಯುಟೇಶನಲ್ ಡೊಮೈನ್ ನ ಒಳಗೆ ಎಲ್ಲೆಡೆ ಸೆಂಟರ್ಡ್ ಟೂ ಪಾಯಿಂಟ್ ಡಿಫರೆನ್ಸ್ ಅನ್ನು ಉಪಯೋಗಿಸುತ್ತೇನೆ ಆದರೆ ಕೆಲವೊಮ್ಮೆ ನನಗೆ ಬಲವಂತವಾಗಿ ಒನ್ ಸೈಡೆಡ್ ಡಿಫರೆನ್ಸ್ ಅನ್ನು ಉಪಯೋಗಿಸಬೇಕಾಗುತ್ತದೆ ಸೋಇವೆಲ್ಲವೂ ಕೆಲವೊಂದು ಟ್ರಿಕ್ ಗಳು ನೀವು ಕೊಟ್ಟ ಡಿಫರೆನ್ಶಿಯಲ್ ಇಕ್ವೇಷನ್ ಅನ್ನು ಉಪಯೋಗಿಸಬಹುದು ಇದರೊಂದಿಗೆನೀವು ಗಮನಿಸಬಹುದು ಏನೆಂದರೆ ಮ್ಯಾಕ್ಸ್ವೆಲ್ ನ ಇಕ್ವೇಷನ್ ಬಗ್ಗೆ ಯಾವುದೇ ಸೀಕ್ರೆಟ್ ಆದ ವಿಷಯ ಇಲ್ಲ ಇಲ್ಲಿ ಕೊಟ್ಟ ಯಾವುದೇ ಸಿಸ್ಟಮ್ ಆಫ್ ಪಾರ್ಶಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ ನಲ್ಲಿ ನಾನು ಈ ಟೆಕ್ನಿಕ್ ಅನ್ನು ಉಪಯೋಗಿಸಬಹುದು ಮ್ಯಾಕ್ಸ್ವೆಲ್ ನ ಇಕ್ವೇಷನ್ ಬಗ್ಗೆ ಏನೂ ಸ್ಪೆಷಲ್ ಇಲ್ಲ ಸೋಇದು ಮ್ಯಾಕ್ಸ್ವೆಲ್ ಇಕ್ವೇಷನ್ ನ ಫೈನೈಟ್ ಡಿಫರೆನ್ಸ್ ನ ಬೇಸಿಕ್ ಐಡಿಯಾ ವಿದ್ಯಾರ್ಥಿ ಹೌದು ವಿದ್ಯಾರ್ಥಿನೀವು E ಯನ್ನು ಇವೆಲ್ಲವುಗಳೊಂದಿಗೆ ರಿಪ್ಲೇಸ್ ಮಾಡಲಿದ್ದೀರಿ etc ಎಲ್ಲೆಲ್ಲಿ ನಾನು ಒಂದು ಡಿರೈವೇಟಿವ್ ಅನ್ನು ಸ್ಪೇಸ್ ಅಥವಾ ಟೈಮ್ ನಲ್ಲಿ ನೋಡುತ್ತೇನೆನಾನು ಅದನ್ನು ಫೈನೈಟ್ ಡಿಫರೆನ್ಸ್ ನೊಂದಿಗೆ ರಿಪ್ಲೇಸ್ ಮಾಡಲಿದ್ದೇನೆ ಇದು ಫಿಲಾಸಫಿ